ಆದ್ದರಿಂದ ಇಂದು ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವಿವಿಧ ಗುಣಲಕ್ಷಣಗಳನ್ನು ನೋಡುತ್ತೇವೆ ಮುಖ್ಯವಾಗಿ ಸ್ಕೇಲ್ ಗುಣದ ಬದಲಾವಣೆ ನಂತರ ನಾವು ಶಿಫ್ಟಿಂಗ್ ಗುಣಲಕ್ಷಣಗಳು ಡ್ಯುಯಲ್ ಗುಣಲಕ್ಷಣಗಳು ಡೆರಿವೇಟಿವ್ ಪ್ರಮೇಯಗಳು ಕಾಂವೊಲ್ಯೂಷನ್ ಇತ್ಯಾದಿಗಳನ್ನು ಹೊಂದಿದ್ದೇವೆ ಮತ್ತು ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಾಗಿ ಪಾರ್ಸೆವಲ್ ಗುರುತನ್ನು Parseval's identity ನಾವು ನೋಡುತ್ತೇವೆ ಆದ್ದರಿಂದ ಮರುಕಳಿಸೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಪರಿಚಯಿಸಿದ್ದೇವೆ ಮತ್ತು 𝑓 ಉತ್ಪನ್ನದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಈ ಇಂಟಿಗ್ರಾಲ್ ಅಂಶ ನಿಂದ ನೀಡಲಾಗಿದೆ ಸರಳತೆಗಾಗಿ ನಾವು ಇದನ್ನು 𝑓̂𝛼 ಉತ್ಪನ್ನದಿಂದ ಸೂಚಿಸಿದ್ದೇವೆ ಏಕೆಂದರೆ ಇದು ಟ್ರಾನ್ಸ್ಫಾರ್ಮ್ ಆದ ಉತ್ಪನ್ನವಾಗಿದೆ ಆದ್ದರಿಂದ ಅದು 𝛼 ನ ಉತ್ಪನ್ನವಾಗಿದೆ ಏಕೆಂದರೆ 𝛼 ಇಲ್ಲಿ ಒಂದು ನಿಯತಾಂಕವಾಗಿದೆ ತದನಂತರ ನೀವು ಇದರ ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಕಂಡುಹಿಡಿಯಲು ಬಯಸಿದರೆ ಉದಾಹರಣೆಗೆ ಈ 𝑓̂ 𝛼 ನಂತರ ನಾವು 𝑓 𝑥 ಗೆ ಹಿಂತಿರುಗಬಹುದು ನಾವು ಮೂಲತಃ ಈ 𝑓 ಅನ್ನು ಹೊಂದಿದ್ದೇವೆ ಮತ್ತು ಇದು ಬೇರೇನೂ ಅಲ್ಲ ಇದು 𝑓̂𝑒−𝑖𝛼𝑥 ನ ಉತ್ಪನ್ನ ಆದ್ದರಿಂದ ಇಲ್ಲಿ ಅದು 𝑖𝛼 ಮತ್ತು ನಂತರ ನಾವು ಈ 𝑓̂ ನ ವಿಲೋಮ ಟ್ರಾನ್ಸ್ಫಾರ್ಮ್ ನಲ್ಲಿ −𝑖𝛼 ಅನ್ನು ಹೊಂದಿದ್ದೇವೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಗುಣಲಕ್ಷಣಗಳಿಗೆ ಬರುವುದಾದರೆ ಮೊದಲ ಗುಣವು ರೇಖೀಯತೆಯಾಗಿದೆ ನಾವು ಈಗಾಗಲೇ ಫೋರಿಯರ್ cosine ಮತ್ತು sine ಟ್ರಾನ್ಸ್ಫಾರ್ಮ್ ಅನ್ನು ಚರ್ಚಿಸಿದಾಗ ಇದನ್ನು ಚರ್ಚಿಸಿದ್ದೇವೆ ಇದು ಎಲ್ಲಾ ಸಮಗ್ರ ಟ್ರಾನ್ಸ್ಫಾರ್ಮ್ ಗಳ ಸಾಮಾನ್ಯ ಗುಣವಾಗಿದೆ ಇಂಟಿಗ್ರಾಲ್ ನ ಈ ಗುಣದ ಕಾರಣ ಈ 𝑎𝑓 𝑏𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆದ್ದರಿಂದ ಇದು ಈ ಎರಡು ಉತ್ಪನ್ನ 𝑓 ಮತ್ತು 𝑔 ಗಳ ರೇಖೀಯ ಸಂಯೋಜನೆಯಾಗಿದೆ 𝑎 ಮತ್ತು 𝑏 ಕೆಲವು ಸ್ಥಿರಾಂಕಗಳು ಆದ್ದರಿಂದ 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑎 ಜೊತೆಗೆ 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑏 ನಿಂದ ಇದನ್ನು ನೀಡಲಾಗಿದೆ ಇಂಟಿಗ್ರಾಲ್ ನಿಂದಾಗಿ ಇದು ಮತ್ತೊಮ್ಮೆ ಕ್ಷುಲ್ಲಕವಾಗಿದೆ ಆದ್ದರಿಂದ ನೀವು 𝑓 𝑎𝑓 𝑏𝑔 ನ ಫೋರಿಯರ್ ಅನ್ನು ಪಡೆಯಲು ಬಯಸಿದರೆ ಅಂದರೆ 𝑎𝑓 𝑏𝑔𝑒𝑖𝛼𝑢 ಮತ್ತು ಇದು ಒಂದು ಇಂಟಿಗ್ರಾಲ್ ಆಗಿರುವುದರಿಂದ ನಾವು ಅದನ್ನು ಎರಡು ಭಾಗಗಳಾಗಿ ವಿಭಜಿಸಬಹುದು ಮತ್ತು ಈ ಸ್ಥಿರಾಂಕವನ್ನು ಹೊರತೆಗೆಯಬಹುದು ಆದ್ದರಿಂದ ಇಲ್ಲಿ ಈ b ಮತ್ತು ನಂತರ ಈ ಉಳಿದ ಭಾಗವು 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮತ್ತು 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ ಆದ್ದರಿಂದ ಇದು ಎಲ್ಲಾ ಇಂಟಿಗ್ರಾಲ್ ಟ್ರಾನ್ಸ್ಫಾರ್ಮ್ ಗಳ ಸಾಮಾನ್ಯ ಗುಣವಾಗಿದೆ ನಂತರ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಕೂಡ ಈ ಗುಣವನ್ನು ಆನಂದಿಸುತ್ತದೆ ಎಂದು ನಾವು ಮತ್ತೊಮ್ಮೆ ನೋಡುತ್ತೇವೆ ಆದ್ದರಿಂದ ಮುಂದಿನದು ನಾವು ಈ ಸ್ಕೇಲ್ ಗುಣದ ಬದಲಾವಣೆಯನ್ನು ಹೊಂದಿದ್ದೇವೆ ನಮ್ಮ ಪ್ರಮಾಣಿತ ಸಂಕೇತದ ಪ್ರಕಾರ ಈ 𝑓̂ ಈ 𝑓̂ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದ್ದರೆ ನಂತರ 𝑓 𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅದನ್ನೇ ಈಗ ಸ್ಕೇಲಿಂಗ್ ಗುಣ ಎಂದು ಕರೆಯಲಾಗುತ್ತದೆ ಈಗ 𝑥 ಬದಲಿಗೆ ನಾವು 𝑎𝑥 ಅನ್ನು ಹೊಂದಿದ್ದೇವೆ ಆದ್ದರಿಂದ 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿರುವ 𝑓 ನ ಪರಿಭಾಷೆಯಲ್ಲಿ 𝑓𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತದೆ ಮತ್ತು ಇಲ್ಲಿ 𝑎 ನೈಸರ್ಗಿಕವಾಗಿ ಶೂನ್ಯವಲ್ಲದ ಸಂಖ್ಯೆಯಾಗಿದೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನದ ಮೂಲಕ ನಾವು ಈ 𝑓𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಎಂದು ನೀಡಿದ್ದೇವೆ ಮತ್ತು ನಂತರ ನಾವು 𝑎𝑥 𝑡 ಅನ್ನು ಆದೇಶಿಸಿದರೆ ನಾವು 𝑎 𝑑𝑥 𝑑𝑡 ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ 𝑓𝑎𝑥 ಅನ್ನು ಹೊಂದಿದ್ದೇವೆ ಅದು ಕೇವಲ 𝑓 𝑡 ಆಗಿರುತ್ತದೆ ನಂತರ ನಾವು ಅನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ಆದ್ದರಿಂದ ನಾವು ಈ ಪರ್ಯಾಯವನ್ನು ಈ ಮೇಲಿನ ಇಂಟಿಗ್ರಾಲ್ ಅಲ್ಲಿ ಆದೇಶಿಸಬಹುದು ಆದಾಗ್ಯೂ ಅನುಕಲನದ ಶ್ರೇಣಿಯು −∞ to ∞ ಆಗಿತ್ತು 𝑎 ಧನಾತ್ಮಕವಾಗಿದ್ದರೆ ಅದು ಹಾಗೆಯೇ ಇರುತ್ತದೆ ಆದ್ದರಿಂದ ಈ 𝑎 ಧನಾತ್ಮಕವಾಗಿದ್ದರೆ ಈ ಇಂಟಿಗ್ರಾಲ್ ನ ಶ್ರೇಣಿಯು ಆದೇಶದ ನಂತರ ಹಾಗೆಯೇ ಇರುತ್ತದೆ ಆದರೆ ಈ 𝑎 ಋಣಾತ್ಮಕವಾಗಿದ್ದರೆ ಏಕೆಂದರೆ ನಾವು 𝑎 ಚಿಹ್ನೆಯನ್ನು ದೃಢಪಡಿಸಿಲ್ಲ ಆ ಸಂದರ್ಭದಲ್ಲಿ ಇದು ∞ ನಿಂದ −∞ ಗೆ ಬದಲಾಗುತ್ತದೆ ಅಥವಾ ಮೈನಸ್ ಚಿಹ್ನೆ ಇರುತ್ತದೆ ಮತ್ತು ನಂತರ ನಾವು −∞ ನಿಂದ ∞ ಅನ್ನು ಹಾಕಬಹುದು ಆದ್ದರಿಂದ 𝑎 ನ ಚಿಹ್ನೆ ಯಾವುದು ಎಂಬುದರ ಮೇಲೆ ಅವಲಂಬಿಸಿದೆ ಅಂದರೆ 𝑎 ಧನಾತ್ಮಕವಾಗಿದ್ದರೆ ಮಿತಿಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ 𝑎 ಋಣಾತ್ಮಕವಾಗಿದ್ದರೆ 𝑎𝑥 𝑡 ಯಿಂದಾಗಿ 𝑡 ನ ಹೊಸ ಮಿತಿಗಳು ∞ ನಿಂದ −∞ ದೃಷ್ಟಿಕೋನವನ್ನು ಹೊಂದಿರುತ್ತದೆ ಆದ್ದರಿಂದ ಈ 𝑎 ಧನಾತ್ಮಕವಾಗಿದೆ ಎಂದು ಭಾವಿಸೋಣ ನಂತರ ನಾವು ಈ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಇಲ್ಲಿ 𝑑𝑥 ನಿಂದ ಬರುತ್ತಿದೆ ಮತ್ತು ನಂತರ ನಾವು −∞ ರಿಂದ ∞ ಅನ್ನು ಹೊಂದಿದ್ದೇವೆ ಆದರೆ ನಮ್ಮಲ್ಲಿ 𝑎 ಋಣಾತ್ಮಕವಾಗಿದ್ದರೆ ಏನಾಗುತ್ತದೆ ಈ ಮಿತಿ −∞ ರಿಂದ ∞ ಗೆ ಬದಲಾಗುತ್ತದೆ ಮತ್ತು ನಂತರ ಅದೇ ರೀತಿಯ ರಚನೆಯನ್ನು ನಾವು ಹೊಂದಿದ್ದೇವೆ ಆದರೆ ಈಗ ನಾವು ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಳ ಪ್ರಕಾರ ಅದನ್ನು ಸಂಯೋಜಿಸಲು ಬಯಸಿದರೆ ಏನಾಗುತ್ತದೆ 𝑎 ಋಣಾತ್ಮಕವಾಗಿದ್ದಾಗ 𝑎 ಬದಲು ನಾವು 𝑎 ನ ಸಂಪೂರ್ಣ ಮೌಲ್ಯವನ್ನು ಹೊಂದಬಹುದು ಆದ್ದರಿಂದ ನಮ್ಮ ಇಂಟಿಗ್ರಾಲ್ ಗಿಂತ ಈ 𝑎 ಧನಾತ್ಮಕವಾಗಿದ್ದರೆ ಈ 𝑓 𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಈ ಸೂತ್ರದಿಂದ ನೀಡಲಾಗುವುದು ಅಂದರೆ ಆದರೆ ಈ 𝑎 ಋಣಾತ್ಮಕವಾಗಿದ್ದರೆ ಈ ಇಂಟಿಗ್ರಾಲ್ ಏನಾಗುತ್ತದೆ ಮತ್ತೊಮ್ಮೆ ಈ ಅಂಶವು ಇಲ್ಲಿ ಇದೆ ಮತ್ತು −∞ ರಿಂದ ∞ ಆದ್ದರಿಂದ ನಾವು ಅಲ್ಲಿ ಮೈನಸ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತೊಮ್ಮೆ −∞ ನಿಂದ ∞ ಮತ್ತು ನಂತರ ಎಲ್ಲವೂ ಹಾಗೆಯೇ ಇರುತ್ತದೆ ಎರಡನೆಯ ಸಂದರ್ಭದಲ್ಲಿ ಈ 𝑎 ಋಣಾತ್ಮಕವಾಗಿದ್ದಾಗ ನಾವು ಹೇಗಾದರೂ ಈ ಮೈನಸ್ ಚಿಹ್ನೆಯನ್ನು ಹೊಂದಿದ್ದೇವೆ ಮತ್ತು 𝑎 ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಈ 𝑎 ನ ಹೊರತಾಗಿಯೂ ನಾವು ಇದನ್ನು 𝑎 ನ ಸಂಪೂರ್ಣ ಮೌಲ್ಯಕ್ಕೆ ಬದಲಾಯಿಸಿದರೆ ಅಂದರೆ ಆದ್ದರಿಂದ ಅದು ಚಿಹ್ನೆಯನ್ನು ನೋಡಿಕೊಳ್ಳುತ್ತದೆ ಏಕೆಂದರೆ 𝑎 ಧನಾತ್ಮಕವಾಗಿದೆ 𝑎 ಧನಾತ್ಮಕವಾಗಿದ್ದರೆ ಈ ಎಂಬುದು ಆಗಿರುತ್ತದೆ ಮತ್ತು ಈ 𝑎 ಋಣಾತ್ಮಕವಾಗಿದ್ದರೆ ಈ ಎಂಬುದು ಆಗುತ್ತದೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ನಾವು ಈ ಇಂಟಿಗ್ರಾಲ್ ಅಲ್ಲಿ ಸೇರಿಸಿದ್ದೇವೆ ಈ 𝑎 ಬದಲಿಗೆ ಇಲ್ಲಿ 𝑎 ನ ಸಂಪೂರ್ಣ ಮೌಲ್ಯವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಅನ್ನು ಸಾಮಾನ್ಯ ಅಥವಾ ಈ ಇಂಟಿಗ್ರಾಲ್ ನ ಹೊರಗಡೆ ಹೊಂದಿದ್ದೇವೆ ಮತ್ತು ಉಳಿದ ಭಾಗವು ಕೇವಲ ಆದ್ದರಿಂದ ಇರುವ ಒಂದೇ ವ್ಯತ್ಯಾಸ ಇದು ಇದನ್ನು ಮತ್ತೊಮ್ಮೆ ಬರೆಯೋಣ ನಮ್ಮ ಬಳಿ ಇದೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನವು ನ ಕಾಳಜಿ ವಹಿಸುತ್ತದೆ

ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ 𝑎 ನ ಬದಲಿಗೆ ಈಗ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನದ ಪ್ರಕಾರ ಹೋದರೆ ಇಲ್ಲಿ ಕೇವಲ ಒಂದೇ ಬದಲಾವಣೆ ಎಂದರೆ ಇದು ನಿಖರವಾಗಿ f̂ ಆದರೆ α ಬದಲಿಗೆ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಕೇವಲ α ಆಗಿದ್ದರೆ ಇದು ಕೇವಲ 𝑓̂ 𝛼 ಆದರೆ ಈಗ 𝛼 ಬದಲಿಗೆ ನಾವು ಅನ್ನು ಹೊಂದಿದ್ದೇವೆ ಹಾಗಾಗಿ ಇದು ಬೇರೆ ಏನೂ ಅಲ್ಲ ಇದು ಆದ್ದರಿಂದ ಇದು ನಮ್ಮಲ್ಲಿರುವ ಸ್ಕೇಲಿಂಗ್ ಗುಣವಾಗಿದೆ 𝐹 𝑓 𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ನಂತರ ಹೊರಬರುತ್ತದೆ ಮತ್ತು ನಂತರ ನಾವು ಈ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ 𝑓 𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ ಮತ್ತು ಈಗ 𝛼 ಅನ್ನು ನಿಂದ ಬದಲಾಯಿಸಲಾಗುತ್ತದೆ ನಮ್ಮಲ್ಲಿರುವ ಇನ್ನೊಂದು ಗುಣವೆಂದರೆ ಶಿಫ್ಟಿಂಗ್ ಪ್ರಾಪರ್ಟಿ ಇದು 𝑓𝑥 − 𝑎 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಹೇಳುತ್ತದೆ ಆದ್ದರಿಂದ ಇಲ್ಲಿ 𝑥 ನಲ್ಲಿ ಶಿಫ್ಟ್ ಇದೆ ಆದ್ದರಿಂದ ಇದು 𝑒𝑖𝛼𝑎 ಗೆ ಮತ್ತು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು ವ್ಯಾಖ್ಯಾನದ ಪ್ರಕಾರ ಹೋದರೆ 𝑓𝑥 − 𝑎 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ 𝑥 − 𝑎 𝑡 ಅನ್ನು ಆದೇಶಿಸಿದರೆ ಅಂದರೆ 𝑑𝑥 ಸರಳವಾಗಿ 𝑑𝑡 ಆಗಿದೆ ಮತ್ತು ಮಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದ್ದರಿಂದ ನಾವು ಅನ್ನು ಪಡೆಯುತ್ತಿದ್ದೇವೆ ಮತ್ತು ಇದು ನಿಖರವಾಗಿ ನಾವು ಹೊಂದಿರುವ 𝑓̂𝛼 ನಾವು ಈ ಇಂಟಿಗ್ರಾಲ್ ಇಂದ 𝑒𝑖𝛼𝑎 ಅನ್ನುಹೊರತೆಗೆದರೆ ನಾವು ಅನ್ನು ಹೊಂದಿದ್ದೇವೆ ಇದು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ ಆದ್ದರಿಂದ ಇಲ್ಲಿ ಮತ್ತೊಮ್ಮೆ 𝑓𝑥 − 𝑎 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಕೇವಲ 𝑒𝑖𝛼𝑎 ಮತ್ತು 𝑓 𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂಬ ಫಲಿತಾಂಶವನ್ನು ಹೊಂದಿದ್ದೆವೆ ಡ್ಯುಯಾಲಿಟಿ ಗುಣ ಎಂದು ಕರೆಯಲ್ಪಡುವ ಇನ್ನೂ ಒಂದು ಗುಣ ಇದೆ ನಾವು 𝑓̂ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ತೆಗೆದುಕೊಂಡರೆ 𝑓̂ ಎಂಬುದು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ ಎಂಬುದನ್ನು ಇದು ಹೇಳುತ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ 𝑓̂ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ತೆಗೆದುಕೊಂಡರೆ ನಾವು ಮತ್ತೊಮ್ಮೆ 𝑓̂ ಗೆ ಹಿಂತಿರುಗುತ್ತೇವೆ ಆದರೆ - 𝛼 ಜೊತೆಗೆ ಆದ್ದರಿಂದ ನಾವು ಈ ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಸಹಾಯದಿಂದ ಮತ್ತೊಮ್ಮೆ ಪರಿಶೀಲಿಸಬಹುದು ಆದ್ದರಿಂದ 𝑓 𝑥 ಆಗಿದೆ ಎಂದು ನಮಗೆ ತಿಳಿದಿದೆ ತದನಂತರ ನಾವು ಆ 𝑥 ಅನ್ನು ಮರುಹೆಸರಿಸಬೇಕಾಗಿದೆ ನಾವು 𝑥 ಅನ್ನು 𝛼 ಮತ್ತು 𝛼 ಅನ್ನು 𝑥 ಎಂದು ಮರುಹೆಸರಿಸೋಣ ನಾವು ಕೇವಲ ಅದರ ಹೆಸರನ್ನು ಬದಲಾಯಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ನಾವು ಈಗ ಈ 𝛼 ವನ್ನು −𝛼 ನಿಂದ ಬದಲಾಯಿಸುತ್ತೇವೆ ನಾವು ಈಗ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಈ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಏಕೆಂದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ನಲ್ಲಿ ನಾವು 𝑖𝛼𝑥 ನಲ್ಲಿ ಧನಾತ್ಮಕ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಮ್ಮಲ್ಲಿ 𝑓̂ 𝑥 ಇದೆ ಆದ್ದರಿಂದ ಇದು 𝑓̂𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆದ್ದರಿಂದ ಫಲಿತಾಂಶವು ಆಸಕ್ತಿದಾಯಕವಾಗಿದೆ ಇದನ್ನು ಡುಯಲ್ ಗುಣ ಎಂದು ಕರೆಯಲಾಗುತ್ತದೆ ನಾವು 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ತೆಗೆದುಕೊಂಡರೆ ನಾವು ಉತ್ಪನ್ನವಾದ 𝑓 ಗೆ ಹಿಂದಿರುಗುತ್ತಿದ್ದೇವೆ ಇದನ್ನು −𝛼 ನಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ 𝑓 ನ ನಿಷ್ಪನ್ನದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮೊದಲು ಚರ್ಚಿಸಿದಂತೆ ಅವಕಲನ ಸಮೀಕರಣಗಳನ್ನು ಪರಿಹರಿಸಲು ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ನಾವು ಅವಕಲನಗಳ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ತೆಗೆದುಕೊಂಡರೆ ಈ ಟ್ರಾನ್ಸ್ಫಾರ್ಮ್ ಗಳ ಆಸಕ್ತಿದಾಯಕ ಗುಣವೆಂದರೆ ನಾವು ನಿಷ್ಪನ್ನದಿಂದ ಮುಕ್ತವಾದ ಫಲಿತಾಂಶವನ್ನು ಪಡೆಯುತ್ತೇವೆ ಮತ್ತು ಇದು ಅವಕಲನ ಸಮೀಕರಣಗಳನ್ನು ಪರಿಹರಿಸಲು ಉಪಯುಕ್ತವಾದ ಗುಣವಾಗಿದೆ ಆದ್ದರಿಂದ ಈ ನಿಷ್ಪನ್ನ ಪ್ರಮೇಯವು ಹೇಳುತ್ತದೆ 𝑓 𝑥 ನಿರಂತರವಾಗಿ ಅವಕಲನ ಆಗಬಹುದಾದರೆ ಮತ್ತು ಈ |𝑥| 0 ಗೆ ಹೋದಾಗ ಈ 𝑓 𝑥 0 ಗೆ ಸಮನವಾಗಿದ್ದರೆ ಅಂದರೆ 𝑥 ∞ ಗೆ ಹೋದಾಗ ಅಥವಾ 𝑥 −∞ ಗೆ ಹೋದಾಗ ಈ 𝑓 𝑥 0 ಗೆ ಹೋಗುತ್ತದೆ ಅದು ನಾವು ಇಲ್ಲಿ ತೆಗೆದುಕೊಳ್ಳುತ್ತಿರುವ ಹೆಚ್ಚುವರಿ ಗುಣವಾಗಿದೆ ಆದರೆ ಹೆಚ್ಚಿನ ಪ್ರಾಯೋಗಿಕ ಸಮಸ್ಯೆಗಳಲ್ಲಿ ಅಥವಾ ನಂತರದಲ್ಲಿ ನಾವು PDEs ಅಂದರೆ ಆ೦ಶಿಕ ಅವಕಲನ ಸಮೀಕರಣಗಳನ್ನು ಪರಿಹರಿಸುವಾಗ ಈ ಗುಣ ಸಾಕಷ್ಟು ಸ್ವಾಭಾವಿಕವಾಗಿದೆ ಎಂದು ನಾವು ಅರಿತುಕೊಳ್ಳುತ್ತೇವೆ ನಂತರ ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ ಅಂದರೆ 𝑓′ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ - 𝑖𝛼 ಗೆ ಸಮಾನವಾಗಿದೆ ನಂತರ ನಾವು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಅಂಶ −𝑖𝛼 ಹೊರಬರುತ್ತದೆ ಮತ್ತೊಮ್ಮೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನದ ಮೂಲಕ ನಾವು ಈ ಗೆ ಸಮನಾಗಿರುವ 𝑓′𝑥 ಅನ್ನು ಅನ್ವಯಿಸುತ್ತೇವೆ ನಂತರ ಭಾಗಗಳ ಮೂಲ ಅನುಕಲನ ಮಾಡುವುದರ ಮೂಲಕ ನಾವು ಈಗ ಇಲ್ಲಿ ಏನನ್ನು ಪಡೆಯುತ್ತೇವೆ ಏಕೆಂದರೆ ಎರಡು ಉತ್ಪನ್ನಗಳಿವೆ ಆದ್ದರಿಂದ ನಾವು 𝑓′ ಅನ್ನು ನೈಸರ್ಗಿಕವಾಗಿ ಅನುಕಲನ ಮಾಡಿದರೆ ಅದು ನಮ್ಮನ್ನು ಈ 𝑓𝑥 ಗೆ ಕೊಂಡೊಯ್ಯುತ್ತದೆ ತದನಂತರ 𝑒𝑖𝛼𝑥 ಇದ್ದಂತೆ ಇದೆ ನಾವು ಮತ್ತೊಮ್ಮೆ ಮೈನಸ್ ಚಿಹ್ನೆಯನ್ನು ಹೊಂದಿದ್ದೇವೆ ಮತ್ತೊಮ್ಮೆ 𝑓𝑥 ಮತ್ತು ಈ 𝑒𝑖𝛼𝑥 ನ ಅವಕಲನ 𝑒𝑖𝛼𝑥𝑖𝛼 ಆಗಿದೆ ಆದ್ದರಿಂದ ಇಲ್ಲಿ ಮೊದಲ ಭಾಗಕ್ಕೆ ಸಂಬಂಧಿಸಿದಂತೆ 𝑥 ∞ ಅಥವಾ −∞ ಗೆ ಹೋದಾಗ ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅಂದರೆ ಇಲ್ಲಿ ಊಹೆ ಎಂದರೆ 𝑓 0 ಆಗುತ್ತದೆ ಮತ್ತು 𝑒𝑖𝛼𝑥 ಸೀಮಿತವಾದುದು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಈ ಅನುಕಲನದ ಮೊದಲ ಭಾಗ 0 ಆಗುತ್ತದೆ ತದನಂತರ ನಾವು ಎರಡನೇ ಪದವನ್ನು ಮಾತ್ರ ಹೊಂದಿದ್ದೇವೆ ಏಕೆಂದರೆ ಇದು 0 ಕ್ಕೆ ಹೋಗುತ್ತದೆ 𝑓′ನ ಫೋರಿಯರ್ ಟ್ರಾನ್ಸ್ಫಾರ್ಮ್ −𝑖𝛼 ಗೆ ಸಮನಾಗಿರುತ್ತದೆ ಮತ್ತು ನಂತರ ಇದು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂಬ ಸರಳ ಫಲಿತಾಂಶವನ್ನು ಹೊಂದಿದ್ದೇವೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಈ ಗುಣವನ್ನು ಹೊಂದಿದ್ದು 𝑓′ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ −𝑖𝛼 ಎಂದು ಹೇಳುತ್ತದೆ ನಾವು ಈ ಫಲಿತಾಂಶವನ್ನು ಉನ್ನತ ದರ್ಜೆಯ ನಿಷ್ಪನ್ನಗಳಿಗೆ ಸಾಮಾನ್ಯೀಕರಿಸಬಹುದು ಅದು ಹೇಳುತ್ತದೆ 𝑓 𝑥 ಅನ್ನು ನಿರಂತರವಾಗಿ 𝑛 ಬಾರಿ ಅವಕಲನ ಮಾಡಬಹುದು ಮತ್ತು ನಾವು 𝑓𝑘𝑥 ನ ಈ ಗುಣವನ್ನು ಮತ್ತೊಮ್ಮೆ ಹೊಂದಿದ್ದೇವೆ ಆದ್ದರಿಂದ 𝑓 ನ 𝑘th ನಿಷ್ಪನ್ನವು 0 ರಿಂದ 𝑘 ಯು 1 2 3 𝑛 − 1 ಗೆ ಸಮಾನ ಆಗುವ ವರೆಗೆ ಹೋಗುತ್ತದೆ ನಂತರ 𝑛th ನಿಷ್ಪನ್ನದ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ 𝑛th ನಿಷ್ಪನ್ನದ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಸರಳವಾಗಿ −𝑖𝛼 ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ನಿಂದ ಪ್ರತಿ ಬಾರಿ ಹೊರಬರುತ್ತದೆ ಆದ್ದರಿಂದ ಪ್ರತಿ ಬಾರಿಯೂ −𝑖𝛼 ಅಂದರೆ −𝑖𝛼𝑛 ಮತ್ತು 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆದ್ದರಿಂದ ಇದು ತುಂಬಾ ಸರಳವಾದ ಗುಣವಾಗಿದ್ದು ಇದು ತೆಗೆದುಹಾಕಬಹುದು ಅಥವಾ ಉತ್ಪನ್ನದ ನಿಷ್ಪನ್ನಗಳಿಗೆ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಪರಿವರ್ತಿಸುವ ಮೂಲಕ ನಾವು ನಿಷ್ಪನ್ನಗಳನ್ನು ಕಡಿಮೆ ಮಾಡಬಹುದು ನಮ್ಮಲ್ಲಿರುವ ಇನ್ನೊಂದು ಕುತೂಹಲಕಾರಿ ಗುಣ ಇದು ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮತ್ತು ಅವಕಲನ ಸಮೀಕರಣಗಳ ಅನ್ವಯಗಳನ್ನು ಪಡೆಯಲು ಬಳಸಲಾಗುತ್ತದೆ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಕಾಂವೊಲ್ಯೂಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ 𝑓 ಮತ್ತು 𝑔 ನ ಕಾಂವೊಲ್ಯೂಷನ್ ಮತ್ತು ಇದು ಕಾಂವೊಲ್ಯೂಷನ್ ಗೆ ಬಳಸುವ ಸಂಕೇತವಾಗಿದೆ ಆದ್ದರಿಂದ 𝑓 ಮತ್ತು 𝑔 ನ ಕಾಂವೊಲ್ಯೂಷನ್ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ √2𝜋 ಗೆ ಮತ್ತು 𝑓 ಮತ್ತು 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗೆ ಸಮನಾಗಿರುತ್ತದೆ ಆದ್ದರಿಂದ ಗುಣವು ಈ ಕಾಂವೊಲ್ಯೂಷನ್ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂಬುದು √2𝜋 ರಿಂದ ಗುಣಿಸಲ್ಪಡುವ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಸರಳ ಉತ್ಪನ್ನವಾಗಿದೆ ಮತ್ತೊಮ್ಮೆ ನಾವು ವ್ಯಾಖ್ಯಾನದ ಮೂಲಕ ಹೋಗುತ್ತೇವೆ ಆದ್ದರಿಂದ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು 𝑓 ∗ 𝑔 ಗೆ ಅನ್ವಯಿಸುತ್ತೇವೆ ಮತ್ತು ಕಾಂವೊಲ್ಯೂಷನ್ ಗಾಗಿ 𝑓 ∗ 𝑔 ಎಂಬ ಸಂಕೇತವನ್ನು ಬಳಸಿದ್ದೇವೆ ಆದ್ದರಿಂದ 𝑓 ∗ 𝑔 ಎಂದರೆ ನಾವು ಇಲ್ಲಿ ಈ ಇಂಟಿಗ್ರಾಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ 𝑓 ∗ 𝑔 ಎಂದರೆ ಎಂಬ ಇಂಟಿಗ್ರಾಲ್ ಕಾಂವೊಲ್ಯೂಷನ್ ನ ಪ್ರಮುಖ ಗುಣವೆಂದರೆ ಅದರ ಇಂಟೆಗ್ರ್ಯಾಂಡ್ ಒಂದು ಇದು 𝑓𝑦 ನಂತರ ಇನ್ನೊಂದು 𝑔𝑥 − 𝑦 ಉದಾಹರಣೆಗೆ ಮಿತಿಗಳು ನಾವು −∞ ರಿಂದ ∞ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆದರೆ ಕೆಲವೊಮ್ಮೆ ಇದು ಸಹ ತಿಳಿದಿಲ್ಲ ಉದಾಹರಣೆಗೆ ನಾವು 0 ರಿಂದ 𝑥 ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಲ್ಯಾಪ್ಲೇಸ್ ಪರಿವರ್ತನೆಯ ಕುರಿತು ಚರ್ಚಿಸುವಾಗ ನಾವು ಲ್ಯಾಪ್ಲೇಸ್ಗಾಗಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಈ ವ್ಯಾಖ್ಯಾನವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಇಲ್ಲಿ ಇದು ಹೆಚ್ಚು ಸೂಕ್ತವಾಗಿದೆ ಆದ್ದರಿಂದ ನಾವು −∞ ರಿಂದ ∞ ಜೊತೆ ಹೋಗುತ್ತಿದ್ದೇವೆ ಏಕೆಂದರೆ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಸಂಪೂರ್ಣ ನೈಜ ಅಕ್ಷಕ್ಕೆ ವ್ಯಾಖ್ಯಾನಿಸಲಾಗಿದೆ ನಾವು ಇಲ್ಲಿ −∞ ರಿಂದ ∞ ಅನ್ನು ಹೊಂದಿದ್ದೇವೆ ಮತ್ತು ಇದು ಈ ಕಾಂವೊಲ್ಯೂಷನ್ ನ ವಿಶೇಷ ರಚನೆಯಾಗಿದೆ ನಾವು 𝑓𝑦 ಅನ್ನು ಹೊಂದಿದ್ದೇವೆ ಮತ್ತು ಇತರ ಉತ್ಪನ್ನವನ್ನು 𝑔𝑥 −𝑦 ಮೂಲಕ ಬದಲಾಯಿಸಲಾಗಿದೆ ತದನಂತರ 𝑑𝑦 ಮತ್ತು ನಂತರ ಈ ಫೋರಿಯರ್ ಟ್ರಾನ್ಸ್ಫಾರ್ಮ್ ನಿಂದಾಗಿ ನಾವು 𝑒𝑖𝛼𝑥 ಮತ್ತು ನಂತರ 𝑑𝑥 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಟ್ರಿಕ್ ಏನೆಂದರೆ ನಾವು ಅನುಕಲನದ ಕ್ರಮವನ್ನು ಬದಲಾಯಿಸಿದರೆ ಏನಾಗುತ್ತದೆ 𝑑𝑥 𝑑𝑦 ನ ಬದಲು ನಾವು ಅಲ್ಲಿ ಈಗ ಅನ್ನು ಹೊಂದಿದ್ದೇವೆ ನಂತರ ಈ ಉತ್ಪನ್ನವು ಹಾಗೆಯೇ ಇದೆ ನಾವು 𝑒𝑖𝛼𝑥 ಅನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಬೇರ್ಪಡಿಸಬಹುದು ಆದ್ದರಿಂದ ಒಳ ಇಂಟಿಗ್ರಾಲ್ 𝑥 ನ ಮೇಲೆ ಇದೆ ಆದ್ದರಿಂದ ಈ ಉತ್ಪನ್ನಗಳು ಒಳಗಿನ ಇಂಟೆಗ್ರಾಲ್ ಗೆ ಮಾತ್ರ ಆದರೆ ಅದಕ್ಕಿಂತ ಮೊದಲು ನಾವು ಇಲ್ಲಿ 𝑑𝑡 ಯು ಒಳಗಿನ 𝑑𝑥 ಆಗುವ ಹಾಗೆ 𝑥 − 𝑦 ನಿಂದ 𝑡 ಅನ್ನು ಆದೇಶಿಸುತ್ತೇವೆ ಆದ್ದರಿಂದ 𝑑𝑥 𝑑𝑡 ಆಗುತ್ತದೆ ಮತ್ತು ಅದರ ಪ್ರಕಾರ ಮಿತಿಗಳು −∞ ರಿಂದ ∞ ಆದ್ದರಿಂದ ಅವುಗಳು ಬದಲಾಗೋಲ್ಲ ಆದ್ದರಿಂದ ನಾವು ಮಿತಿಗಳು 𝑓𝑦 ಮತ್ತು ನಂತರ 𝑔𝑡𝑒𝑖𝛼𝑦𝑡 ಮತ್ತು 𝑑𝑡 ಮತ್ತು 𝑑𝑦 ಅನ್ನು ಹೊಂದಿದ್ದೇವೆ ನಂತರ ನಾವು 𝑓𝑦𝑒𝑖𝛼𝑦 ಮತ್ತು 𝑔𝑡𝑒𝑖𝛼𝑡 ಎಂಬ ಎರಡು ಇಂಟಿಗ್ರಾಲ್ ಗಳಾಗಿ ವಿಂಗಡಿಸಬಹುದು ಆದ್ದರಿಂದ ನಾವು ಇಂಟಿಗ್ರಾಲ್ ಗಳಾಗಿ ವಿಂಗಡಿಸಿದ್ದೇವೆ ನಾವು 𝑦 ಮೇಲೆ ಅವಲಂಬಿತವಾಗಿರುವ ಎರಡು ಉತ್ಪನ್ನಗಳನ್ನು ಹೊಂದಿದ್ದೇವೆ ನಂತರ ಕೇವಲ 𝑡 ಮೇಲೆ ಅವಲಂಬಿತವಾಗಿರುವ ಉತ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಏನನ್ನು ಹೊಂದಿದ್ದೆವೆ ಎಂದರೆ ಕಾಂವೊಲ್ಯೂಷನ್ ನ ಫೋರಿಯರ್ ಟ್ರಾನ್ಸ್ಫಾರ್ಮ್ √2𝜋 ಆಗಿದೆ ಮತ್ತು ಅದು ನಿಖರವಾಗಿ 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗುವ ಹಾಗೆ ನಾವು ಅನ್ನು ಸರಿಹೊಂದಿಸಿದ್ದೇವೆ ನಾವು ಬಯಸಿದ ಫಲಿತಾಂಶವನ್ನು ಹೊಂದಿದ್ದೇವೆ ಮತ್ತು ಕೆಲವೊಮ್ಮೆ ಇದು ತುಂಬಾ ಉಪಯುಕ್ತವಾಗಿದೆ ಅನೇಕ ಅನ್ವಯಗಳಲ್ಲಿ ನಾವು ಈ ವಿಲೋಮವನ್ನು ಎರಡೂ ಬದಿಗಳಲ್ಲಿ ತೆಗೆದುಕೊಂಡರೆ ಏನಾಗುತ್ತದೆ ಎಂದು ನಾವು ಅರಿತುಕೊಳ್ಳುತ್ತೇವೆ ನಾವು ಈ ಕಾಂವೊಲ್ಯೂಷನ್ ಉತ್ಪನ್ನ 𝑓 ∗ 𝑔 ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ವಿಲೋಮವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ 𝑓 ∗ 𝑔 ನ ವಿಲೋಮ ಆಗಿದೆ ಮತ್ತು ಫೋರಿಯರ್ ವಿಲೋಮ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನದ ಪ್ರಕಾರ ಈ ರದ್ದುಗೊಳ್ಳುತ್ತದೆ ಆದ್ದರಿಂದ ನಾವು ಹೊಂದಿರುವ ಫಲಿತಾಂಶವನ್ನು ಈ ರೀತಿಯಾಗಿ ಸಂಕ್ಷೇಪ ಮಾಡಬಹುದು ಅಂದರೆ ಈ ಕಾಂವೊಲ್ಯೂಷನ್ ಮೂಲಭೂತವಾಗಿ 𝑓 ∗ 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಉತ್ಪನ್ನದ ಫೋರಿಯರ್ ವಿಲೋಮಕ್ಕೆ ಸಮಾನವಾಗಿರುತ್ತದೆ ಅಥವಾ ಇಲ್ಲಿಂದಲೇ ನಾವು ಕಾಂವೊಲ್ಯೂಷನ್ 𝑓 ∗ 𝑔 ಬೇರೇನೂ ಅಲ್ಲ ಅದು √2𝜋 ನ ಫೋರಿಯರ್ ವಿಲೋಮ ಮತ್ತು 𝑓 ನ ಫೋರಿಯರ್ ಮತ್ತು 𝑔 ನ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಈ ಉತ್ಪನ್ನದ ಫೋರಿಯರ್ ವಿಲೋಮವನ್ನು ತೆಗೆದುಕೊಂಡರೆ ನಾವು ಈ ಎರಡು ಉತ್ಪನ್ನಗಳ ಕಾಂವೊಲ್ಯೂಷನ್ ಗೆ ಮರಳುತ್ತೇವೆ ಈಗ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಾಗಿ ಪಾರ್ಸೆವಲ್ ಗುರುತನ್ನು Parseval's identity ಚರ್ಚಿಸುತ್ತೇವೆ ಇಲ್ಲಿ ಈ 𝑓̂ ಮತ್ತು 𝑔̂ ಕ್ರಮವಾಗಿ 𝑓 ಮತ್ತು 𝑔 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಳಾಗಿವೆ ಆಗ ನಮ್ಮಲ್ಲಿ ಏನಿದೆ ನಾವು ಈ ಫಲಿತಾಂಶಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ 𝑓̂ ಮತ್ತು 𝑔̂ ನ ಈ ಉತ್ಪನ್ನದ ಮೇಲೆ ಅನುಕಲನ ಮತ್ತು ಇದು ಇಲ್ಲಿ ಸಂಕೀರ್ಣ ಸಂಯೋಗವಾಗಿದೆ ಇದು ಇಂಟಿಗ್ರಾಲ್ ಗೆ ಸಮನಾಗಿರುತ್ತದೆ ಮತ್ತು ಮತ್ತೊಮ್ಮೆ ಇದು 𝑔 ನ ಸಂಕೀರ್ಣ ಸಂಯೋಜನೆಯಾಗಿದೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಾಗಿ ಈ ಪಾರ್ಸೆವಲ್ ಗುರುತಿನ Parseval's identity ಫಲಿತಾಂಶವಾಗಿದೆ ಮತ್ತು ವಿಶೇಷ ಪ್ರಕರಣವಾಗಿ ನಾವು ಇದನ್ನು |𝑓̂𝛼|2 ಆಗಿ ಬರೆಯಬಹುದು ಮತ್ತು ಇಲ್ಲಿಯೂ ಸಹ −∞ ನಿಂದ ∞ ನ ಇಂಟಿಗ್ರಾಲ್ |𝑓𝛼|2 ಮತ್ತೊಮ್ಮೆ −∞ ನಿಂದ ∞ ನ ಇಂಟಿಗ್ರಾಲ್ ಆದ್ದರಿಂದ ಈಗ ಗುರುತುಗಳನ್ನು ಮರಳಿ ಪಡೆಯಲು ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಾಗಿ ವಿಲೋಮ ಸೂತ್ರವನ್ನು ಬಳಸುತ್ತಿದ್ದೇವೆ ಇದರರ್ಥ ನಾವು ಈ 𝑓 ಮತ್ತು 𝑔 ಅನ್ನು ತೆಗೆದುಕೊಂಡರೆ ಈ 𝑔 𝑑𝑥 ನ ಸಂಕೀರ್ಣ ಸಂಯೋಜನೆ ನಂತರ ನಾವು ಈಗ ಪಡೆಯುತ್ತಿರುವುದು ಮತ್ತೆ −∞ ನಿಂದ ∞ 𝑓 ಹಾಗೆಯೇ ಇದೆ 𝑔 ಗಾಗಿ ನಾವು ವಿಲೋಮ ಸೂತ್ರವನ್ನು ಬರೆಯುತ್ತಿದ್ದೇವೆ ಆದ್ದರಿಂದ 𝑔𝑥 ಗಾಗಿ ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೇಳುತ್ತದೆ ಇದು ಆಗಿರುತ್ತದೆ ಎಂದು ಆದ್ದರಿಂದ 𝑔 𝑥 ಅಂದರೆ 𝑔̂ 𝛼 ಆದ್ದರಿಂದ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑔̂ 𝛼 ಆದ್ದರಿಂದ ಇದು ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮತ್ತು ನಂತರ ನಾವು ಅದರ ಸಂಯೋಗವನ್ನು ತೆಗೆದುಕೊಂಡಾಗ ಸಂಯೋಗವು ಅಲ್ಲಿ ಇಂಟೆಗ್ರ್ಯಾಂಡ್ ಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ 𝑒−𝑖𝛼𝑥 ಅನ್ನು ಹೊಂದಿದ್ದೇವೆ ಮತ್ತು ಅದು 𝑒𝑖𝛼𝑥 ಆಗುತ್ತದೆ ಮತ್ತು ಇದರ ಪರಿಣಾಮವಾಗಿ ನಾವು ಇಲ್ಲಿ 𝑒𝑖𝛼𝑥 ಅನ್ನು ಹೊಂದಿದ್ದೇವೆ ಮತ್ತು ನಂತರ 𝑔̂ 𝛼 ನ ಸಂಯೋಗವು 𝑔̅̂̅ ̅̅𝛼̅̅ ಆಗುತ್ತದೆ ಮತ್ತು ನಂತರ ನಾವು ಈ 𝑑𝑥 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಅನುಕಲನದ ಕ್ರಮವನ್ನು ಬದಲಾಯಿಸುತ್ತೇವೆ ಅದು ಮತ್ತೆ ಒಂದು ಟ್ರಿಕ್ ಆಗಿದೆ ನಾವು ಇಲ್ಲಿ ಅನುಕಲನದ ಕ್ರಮವನ್ನು ಬದಲಾಯಿಸಿದರೆ 𝑑𝛼 𝑑𝑥 ಬದಲಾಗಿ ನಾವು 𝑑𝑥 𝑑𝛼 ಅನ್ನು ಮಾಡುತ್ತೇವೆ ಆದ್ದರಿಂದ ನಾವು ಅಲ್ಲಿ 𝑑𝑥 𝑑𝛼 ಮತ್ತು 𝑒𝑖𝛼𝑥 ಅನ್ನು ಪಡೆಯುತ್ತೇವೆ ಮತ್ತು ನಾವು ಈ 𝑓𝑥 ಅನ್ನು ಹೊಂದಿದ್ದೇವೆ ಮತ್ತು ಈ 𝑔̅̂̅̅̅𝛼̅̅ ಈಗ ಈ ಮೊದಲ ಆಂತರಿಕ ಇಂಟಿಗ್ರಾಲ್ ಇಂದ ಹೊರಬರಬಹುದು ಹಾಗಾದರೆ ನಮ್ಮಲ್ಲಿ ಈಗ ಏನಿದೆ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನವನ್ನು ಬಳಸಬಹುದು ಏಕೆಂದರೆ ಇದನ್ನು ಇಂಟಿಗ್ರಾಲ್ ನ ಹೊರಗೆ ಹೊಂದಿರುವುದರಿಂದ ಒಳಗಿನ ಇಂಟಿಗ್ರಾಲ್ ನ ಮೇಲೆ ಇದೆ ಅದು ಟ್ರಾನ್ಸ್ಫಾರ್ಮ್ ನ ವ್ಯಾಖ್ಯಾನವಾಗಿದೆ ಆದ್ದರಿಂದ ನಮ್ಮಲ್ಲಿ 𝑓𝑥 ಮತ್ತು 𝑔𝑥 ನ ಸಂಯೋಜನೆಯು ಗೆ ಸಮನಾಗಿರುತ್ತದೆ ಅದು ಈಗ 𝑓̂𝛼 ಆಗಿದೆ ಇದು 𝑓 ಉತ್ಪನ್ನದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿದೆ ಇದನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಈ ಇಂಟಿಗ್ರಾಲ್ ಹೊರಗಿನದು 𝛼 ಮೇಲೆ ಇದೆ ಮತ್ತು ಇದು −∞ ರಿಂದ ∞ ಗೆ ಬದಲಾಗುತ್ತದೆ ಎರಡನೆಯ ಭಾಗಕ್ಕೆ ನಾವು ಎರಡು ಉತ್ಪನ್ನಗಳನ್ನು ಸಮನಾಗಿ ತೆಗೆದುಕೊಂಡರೆ ಇದರ ಅರ್ಥ 𝑓𝑥 𝑔𝑥 ಆಗ ಏನಾಗುತ್ತದೆ ನಾವು 𝑓 𝑥 ಮತ್ತು 𝑔 𝑥 ಅನ್ನು ಹೊಂದಿದ್ದೇವೆ ಆದ್ದರಿಂದ ಮೇಲಿನ ಸೂತ್ರದಲ್ಲಿ ನಾವು ಈಗ ಅದೇ ಉತ್ಪನ್ನವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನಾವು ಇದನ್ನು ಬಲಗೈಯಲ್ಲಿ ಹೊಂದಿದ್ದೇವೆ ನಮ್ಮಲ್ಲಿ 𝑓̂ 𝛼 ಮತ್ತು ̅𝑓̂̅ ̅̅𝛼̅̅ ಇದೆ ಇನ್ನೊಂದು ಬದಿಯಲ್ಲಿ ನಾವು 𝑓 𝑥 ಮತ್ತು 𝑓̅̅ ̅̅𝑥̅̅ ನ ಇಂಟಿಗ್ರಾಲ್ ಅನ್ನು ಹೊಂದಿದ್ದೇವೆ ಸಂಕೀರ್ಣವಾದ ವಿಶ್ಲೇಷಣೆಯಿಂದ ಮರುಕಳಿಸೋಣ ಈ 𝑓 𝑥 ಮತ್ತು ಅದರ ಸಂಯೋಗದ ಉತ್ಪನ್ನವು | |𝑓𝑥|2 ಮತ್ತು ಇಲ್ಲಿ ನಾವು ಅನ್ನು ಕೂಡ ಹೊಂದಿದ್ದೇವೆ ಇದು ಹಿಂದಿನ ಫಲಿತಾಂಶದ ನೇರ ಪರಿಣಾಮವಾಗಿದೆ ಒಂದೇ ಉತ್ಪನ್ನಗಳಿಗಾಗಿ ಇದನ್ನು ಪಡೆಯಲು ನಾವು ಇಂಟಿಗ್ರಾಲ್ ಅನ್ನು ಹೊಂದಿದ್ದೇವೆ ಸಂಪೂರ್ಣ ಚೌಕದೊಂದಿಗೆ 𝑓 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ −∞ ರಿಂದ ∞ ವರೆಗಿನ |𝑓𝑥|2 ನ ಇಂಟಿಗ್ರಾಲ್ ಗೆ ಸಮಾನವಾಗಿದೆ ಆದ್ದರಿಂದ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಫೋರಿಯರ್ ಪಾರ್ಸೆವಲ್ Fourier Parseval's ನ ಗುರುತು ಆಗಿದೆ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮುಕ್ತಾಯಗೊಳಿಸೋಕೆ ನಾವು ಸ್ಕೇಲಿಂಗ್ ಗುಣವನ್ನು ನೋಡಿದ್ದೇವೆ ಇದು ಹೇಳುತ್ತದೆ 𝑓𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗೆ ಸಮಾನವಾಗಿರುತ್ತದೆ ಮತ್ತು ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಲ್ಲಿ 𝑓 𝑎𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು 𝑓̂𝛼 ನಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಈ 𝛼 ನಲ್ಲಿ ಈಗ ಕಾಣಿಸುತ್ತದೆ ಮತ್ತು ನಂತರ ಈ ಅಂಶವು ಹೊರಹೋಗುತ್ತದೆ 𝑓𝑥 − 𝑎 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ನಲ್ಲಿ ಶಿಫ್ಟಿಂಗ್ ಗುಣ ಇತ್ತು ಮತ್ತು ನಂತರ ಹೆಚ್ಚುವರಿ ಅಂಶ 𝑒𝑖𝛼𝑎 ಹೊರಗೆ ಇರುತ್ತದೆ ಮತ್ತು ನಂತರ ನಾವು 𝑓𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಹೊಂದಿದ್ದೇವೆ 𝑓̂𝑥 ನ ಫೋರಿಯರ್ ಟ್ರಾನ್ಸ್ಫಾರ್ಮ್ 𝑓−𝛼 ಗೆ ಸಮ ಎಂದು ಹೇಳುವ ಡ್ಯುಯಾಲಿಟಿ ಗುಣ ಭಾಗಶಃ ಅವಕಲನ ಅಥವಾ ಸಾಮಾನ್ಯ ಅವಕಲನ ಸಮೀಕರಣವನ್ನು ಪರಿಹರಿಸಲು ಅಪ್ಲಿಕೇಶನ್ ದೃಷ್ಟಿಕೋನಕ್ಕೆ ಅತ್ಯಂತ ಮುಖ್ಯವಾದ ಗುಣವಾದ ಅವಕಲನದ ಗುಣ ಉತ್ಪನ್ನದ 𝑛th ದರ್ಜೆಯ ನಿಷ್ಪನ್ನದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂಬುದು −𝑖𝛼𝑛𝑓̂𝛼 ಗೆ ಸಮಾನವಾಗಿರುತ್ತದೆ ಮತ್ತು ನೆನಪಿಡಿ ಈ ಗುಣವು ಅತ್ಯಂತ ಪ್ರಮುಖ ಫಲಿತಾಂಶವಾಗಿದೆ ಇದನ್ನು 𝑥 ಎಂಬುದು ±∞ ಗೆ ಹೋದಾಗ 𝑓 0 ಗೆ ಹೋಗುತ್ತದೆ ಎಂಬ ಉತ್ತಮ ಗುಣವನ್ನು ಪಡೆಯಲು ಇದನ್ನು ಬಳಸಲಾಗುತ್ತದೆ ಕಾಂವೊಲ್ಯೂಷನ್ ಗುಣ ಇದು ವಿಲೋಮ ಟ್ರಾನ್ಸ್ಫಾರ್ಮ್ ಅನ್ನು ಪಡೆಯಲು ಹೆಚ್ಚು ಬಳಸಲ್ಪಡುತ್ತದೆ ಮತ್ತು ನಂತರ ನಾವು ಅನೇಕ ಉದಾಹರಣೆಗಳಲ್ಲಿ ನೋಡುತ್ತೇವೆ ಈ 𝑓 ಮತ್ತು 𝑔 ನ ಫೊರಿಯರ್ ಟ್ರಾನ್ಸ್ಫಾರ್ಮ್ ನ ಕಾಂವೊಲ್ಯೂಷನ್ ಇದು 𝑓 ಮತ್ತು 𝑔 ನ ಫೊರಿಯರ್ ಟ್ರಾನ್ಸ್ಫಾರ್ಮ್ ನ ಉತ್ಪನ್ನಕ್ಕೆ ಸಮಾನವಾಗಿದೆ ಅಂತಿಮವಾಗಿ ನಾವು ಈ ಪಾರ್ಸೆವಲ್ ಗುರುತನ್ನು Parseval's identity ಸಹ ನೋಡಿದ್ದೇವೆ ಇದು ಹೇಳುತ್ತದೆ 𝑔 ಮೇಲೆ ಈ ಸಂಕೀರ್ಣ ಸಂಯೋಜನೆಯನ್ನು ಹೊಂದಿರುವ 𝑓 ಮತ್ತು 𝑔 ನ ಫೊರಿಯರ್ ಟ್ರಾನ್ಸ್ಫಾರ್ಮ್ ನ ಉತ್ಪನ್ನದ 𝛼 ಮೇಲೆ ಇರುವ ಇಂಟಿಗ್ರಾಲ್ ಇದು ಉತ್ಪನ್ನದ ಪರಿಣಾಮದ ಇಂಟಿಗ್ರಾಲ್ ಅಂದರೆ ಇದು 𝑓 𝑥 ಮತ್ತು 𝑔 𝑥 ನ ಸಂಕೀರ್ಣ ಸಂಯೋಜನೆ ಆಗಿದೆ ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಇಷ್ಟೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು Glossary English word Word Meaning Function ಫುನ್ಕ್ಷನ್ ಉತ್ಪನ್ನ Partial Differential Equations ಪಾರ್ಟಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಆ೦ಶಿಕ ಅವಕಲನ ಸಮೀಕರಣಗಳು Fourier Integral Representation ಫೌರಿರ್ ಇಂಟೆಗ್ರಾಲ್ ರೆಪ್ರೆಸೆಂಟೇಷನ್ ಫೋರಿಯರ್ ಇಂಟಿಗ್ರಲ್ ಪ್ರಾತಿನಿಧ್ಯ Even ಈವನ್ ಸಮ Odd ಓಡ್ ಬೆಸ Positive ಪಾಸಿಟಿವ್ ಧನಾತ್ಮಕ Negative ನೆಗೆಟಿವ್ ಋಣಾತ್ಮಕ Coefficient ಕೊಎಫಿಷಿಯೆಂತ್ ಸಹಗುಣಾಂಕ Integrals ಇಂಟಿಗ್ರಾಲ್ ಪೂರ್ಣಾಂಕ Absolute integrability ಆಭ್ಸೋಲ್ಯೂಟ್ ಇಂಟೆಗ್ರಾಬಿಲಿಟಿ ಸಂಪೂರ್ಣ ಏಕತೆ Exact differential equations ಡಿಫರೆನ್ಷಿಯಲ್ ಇಕ್ವೇಶನ್ ಅವಕಲನ ಸಮೀಕರಣಗಳು Variable ವೇರಿಯಬಲ್ ಚರ Convergence ಕನ್ವರ್ಜೆನ್ಸ್ ಒಗ್ಗೂಡಿಸುವಿಕೆ Limits ಲಿಮಿಟ್ಸ್ ಮಿತಿ Integration ಇಂಟಿಗ್ರೇಷನ್ ಅನುಕಲನ Derivatives ಡಿರೆೃವೇಟಿವ್ ನಿಷ್ಪನ್ನಗಳು Parseval's identity ಪರ್ಸಿವಲ್'ಸ್ ಐಡೆಂಟಿಟಿ ಪಾರ್ಸೆವಲ್ ಗುರುತು Inverse ಇನ್ವೆರ್ಸ್ ವಿಲೋಮ